ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಫಾರ್ ಇಂಜಿನಿಯರ್ಸ್ ಪ್ರೊಫೆಸರ್ ಡಾ ಶ್ರೀನಿವಾಸ್ ರಾವ್ ಮನಂ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥೆಮ್ಯಾಟಿಕ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಲೆಕ್ಚರ್ 5 ಮೆಥಡ್ಸ್ ಫಾರ್ ಫಸ್ಟ್ ಆರ್ಡರ್ ODES ರೆಡ್ಯೂಷಿಬಲ್ ಟು ಎಕ್ಸಾಕ್ಟ್ ಈಕ್ವೇಷನ್ ಈ ವೀಡಿಯೊದಲ್ಲಿ ನಾವು ಕೆಲವು ನಿಖರವಾದ ಸಮೀಕರಣಗಳನ್ನು ಪರಿಹರಿಸುತ್ತೇವೆ ಆದ್ದರಿಂದ ನಾವು ಈಗ ಕೆಲವು ನಿಖರವಾದ ಸಮೀಕರಣಗಳನ್ನು ಪರಿಹರಿಸೋಣ ಮತ್ತು ನಿಖರವಲ್ಲದ ಸಮೀಕರಣಗಳನ್ನು ನಿಖರವಾದ ಸಮೀಕರಣಗಳಾಗಿ ಹೇಗೆ ಕಡಿಮೆ ಮಾಡುವುದು ಎಂಬುದನ್ನು ನಾವು ನೋಡುತ್ತೇವೆ ಮತ್ತು ನಂತರ ನಾವು ನೇರವಾಗಿ ಸಂಯೋಜಿಸಬಹುದು ಏಕೆಂದರೆ ನಿಖರವಾದ ಸಮೀಕರಣವನ್ನು ಹೇಗೆ ಸಂಯೋಜಿಸುವುದು ಎಂಬ ತಂತ್ರವು ನಮಗೆ ತಿಳಿದಿದೆ ಆದ್ದರಿಂದ ಇದನ್ನು ಅಂಶಗಳನ್ನು ಸಂಯೋಜಿಸುವ ವಿಧಾನ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಕೆಲವು ಇಂಟಿಗ್ರೇಟಿಂಗ್ ಅಂಶವನ್ನು ಹುಡುಕುತ್ತೀರಿ ಆದ್ದರಿಂದ ಇದು ನಿಖರವಲ್ಲದ ಸಮೀಕರಣವಾಗಿದೆ ನೀವು ಕೆಲವು ಕಾರ್ಯಕ್ಕಾಗಿ ನೋಡುತ್ತೀರಿ ನೀವು ಅದನ್ನು ಸಮೀಕರಣಕ್ಕೆ ಗುಣಿಸಿದಾಗ ಅದು ನಿಖರವಾಗುತ್ತದೆ ಆದ್ದರಿಂದ ನೀವು ಸಮೀಕರಣಕ್ಕೆ ಗುಣಿಸುವ ಇಂತಹ ಕಾರ್ಯವನ್ನು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಂದು ಕರೆಯಲಾಗುತ್ತದೆ ಈ ಇಂಟಿಗ್ರೇಟಿಂಗ್ ಅಂಶಗಳನ್ನು ಹೇಗೆ ಕಂಡುಹಿಡಿಯುವುದು ಎಂದು ನಾವು ನೋಡುತ್ತೇವೆ ಸರಿ ನಾವು ಪರಿಹರಿಸುತ್ತೇವೆ ನಾನು ಉದಾಹರಣೆಯನ್ನು ನೀಡುತ್ತೇನೆ ನಾನು ನಿಮಗೆ ಮೊದಲು ವಿವರಿಸಿದ ಕಾರ್ಯವಿಧಾನದೊಂದಿಗೆ ಪರಿಹರಿಸಬಹುದಾದ ನಿಖರವಾದ ಸಮೀಕರಣದ ಉದಾಹರಣೆಯನ್ನು ನೀಡುತ್ತೇನೆ ಆದ್ದರಿಂದ ಉದಾಹರಣೆ 5 x43x2y2 2xy3 dx 2x3y 3x2y2 5y4 dy0 ಹಾಗಾದರೆ M dxN dy ರೂಪದಲ್ಲಿರುವ ರೂಪದಲ್ಲಿ ಈ ವಿಭಿನ್ನ ಸಮೀಕರಣವನ್ನು ನಾವು ಹೇಗೆ ಪರಿಹರಿಸುತ್ತೇವೆ ಆದ್ದರಿಂದ ಇದು MxydxNxydy0 ರೂಪದಲ್ಲಿದೆ ಆದ್ದರಿಂದ ಕಾರ್ಯವಿಧಾನದಲ್ಲಿ ನಾವು ನೀಡಿದ ಸಮೀಕರಣವನ್ನು ನಿಖರವಾಗಿ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಬೇಕು ನಿಖರತೆಯ ಸ್ಥಿತಿಯು ∂M∂y∂N∂x ಆಗಿದೆ ನಾವು ಈ ಸ್ಥಿತಿಯನ್ನು ಪರಿಶೀಲಿಸುತ್ತೇವೆ ಈ ಸ್ಥಿತಿಯನ್ನು ತೃಪ್ತಿಪಡಿಸಿದರೆ ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆ ಈ ಸಮೀಕರಣದ ಪರಿಹಾರವನ್ನು ನೇರವಾಗಿ ಬರೆಯುವುದು ಹೇಗೆ ಸರಿ ಆದ್ದರಿಂದ ∂M∂y6x2y 6xy2 ಎಂದರೇನು 1 ನೇ ಪದವು x ನ ಕಾರ್ಯ ಮಾತ್ರ ಆದ್ದರಿಂದ y ಗೆ ಸಂಬಂಧಿಸಿದಂತೆ ಉತ್ಪನ್ನವು 0 ಆಗಿದೆ ಆದ್ದರಿಂದ ಇದು ನನ್ನ ∂M∂y6x2y 6xy2 ಆಗಿದೆ ನಾನು ಏನೆಂದು ಪರಿಶೀಲಿಸುತ್ತೇನೆ ∂N∂y6x2y 6xy2 ಇಲ್ಲಿಯೂ ಸಹ 1ನೇ ಪದ 6x2y 2ನೇ ಪದಕ್ಕೆ ಸಂಬಂಧಿಸಿದಂತೆ x ಮತ್ತೆ 6xy2 3ನೇ ಪದ y ನ ಕಾರ್ಯ ಅದು ಉತ್ಪನ್ನವಾಗಿದ್ದರೆ 0 ಆಗಿರುತ್ತದೆ ಆದ್ದರಿಂದ ಸ್ಪಷ್ಟವಾಗಿ ಎರಡೂ ಒಂದೇ ಆದ್ದರಿಂದ ಸ್ಥಿತಿಯನ್ನು ತೃಪ್ತಿಪಡಿಸಲಾಗಿದೆ ಆದ್ದರಿಂದ ಇದು ಸೂಚಿಸುತ್ತದೆ ಪರಿಹಾರಗಳು ಸಮೀಕರಣದ ಸಾಮಾನ್ಯ ಪರಿಹಾರ ನಿಖರವಾದ ಸಮೀಕರಣದ ಸಾಮಾನ್ಯ ಪರಿಹಾರ ನಿಖರವಾದ ODE ಎಂದರೆ ನಾವು ಈ x0xMxy dxy0yNx0y dyC M ಅನ್ನು ನೋಡಿದ್ದೇವೆ ನೀವು x ಗೆ ಸಂಬಂಧಿಸಿದಂತೆ ಮಾಡುತ್ತಿರುವಿರಿ ಸರಿ ಆದ್ದರಿಂದ y ಅನ್ನು a ಆಗಿ ಇಟ್ಟುಕೊಳ್ಳುವುದು ಅದು ವೇರಿಯೇಬಲ್ ಆಗಿರುವುದರ ಜೊತೆಗೆ ನೀವು y0 ಅನ್ನು ಏಕೀಕರಿಸುವಿರಿ ಇದು ಡಿಫರೆನ್ಷಿಯಲ್ ಸಮೀಕರಣದ ಡೊಮೇನ್ನಲ್ಲಿ y ಗೆ ವೇರಿಯಬಲ್ ಆಗಿರುತ್ತದೆ ನೀವು y dy ನ N ಅನ್ನು ಸಂಯೋಜಿಸುತ್ತೀರಿ x ನೀವು ಸರಿಪಡಿಸುತ್ತಿರುವಿರಿ ಇದು ನಡೆಯುತ್ತಿದೆ x0 ಆಗಿರುವುದು ಸ್ಥಿರಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಇದು ಸಾಮಾನ್ಯ ಪರಿಹಾರವಾಗಿದೆ ಆದ್ದರಿಂದ ಇದು ನಿಖರವಾಗಿ ಏನೆಂದು ನೋಡೋಣ ನಾವು ಅದನ್ನು ಸರಿಪಡಿಸುತ್ತೇವೆ ಅಲ್ಲಿ C C ಅನಿಯಂತ್ರಿತ ಸ್ಥಿರವಾಗಿರುತ್ತದೆ ಹಾಗಾಗಿ ನಾನು ನೇರವಾಗಿ ಪರಿಹಾರಗಳನ್ನು ಬರೆಯುತ್ತೇನೆ ಇದು ಸೂಚಿಸುತ್ತದೆ ಪರಿಹಾರವೇನು M dx 5 x43x2y2 2xy3 M ಆಗಿದೆ ಇದು M ಆಗಿದೆ ಇದರ x ಉತ್ಪನ್ನವು ಸರಳವಾಗಿ0xMxy dx x5x3y2 x2y3 ಆಗಿದೆ x ಗೆ x ಅನ್ನು ತೆಗೆದುಕೊಳ್ಳುವ ಮೂಲಕ x0 ಅನ್ನು 0 ಗೆ ಸಮಾನವಾಗಿರುತ್ತದೆ ನಾನು x0 ಅನ್ನು 0 ಗೆ ಸಮನಾಗಿ ತೆಗೆದುಕೊಂಡರೆ ಇದು ಫಲಿತಾಂಶವಾಗಿದೆ ನೀವು 0 ಗೆ ಸಮನಾದ y0 ಅನ್ನು ಸಹ ತೆಗೆದುಕೊಳ್ಳಬಹುದು ನೀವು N ನಲ್ಲಿ 0 ಗೆ ಸಮಾನವಾದ 0 ಅನ್ನು ತೆಗೆದುಕೊಂಡರೆ ನೀವು 0 ಗೆ ಸಮನಾದ x0 ಅನ್ನು ಫಿಕ್ಸಿಂಗ್ ಮಾಡುತ್ತಿದ್ದೀರಿ ಇದು 0yNx0y dy 0y 5y4 dy ಮಾತ್ರ ಆಗುತ್ತದೆ ನೀವು ಇದಕ್ಕೆ ಸಂಬಂಧಿಸಿದಂತೆ ಸಂಯೋಜಿಸುತ್ತಿರುವಿರಿ y ಸರಿ ಆದ್ದರಿಂದ ಅದು ನನಗೆ x5x3y2 x2y3 y5C ನೀಡುತ್ತದೆ ಆದ್ದರಿಂದ ಇದು ನೀಡಿರುವ ಭೇದಾತ್ಮಕ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿದೆ ಇದು ನೀಡಲಾದ ಡಿಫರೆನ್ಷಿಯಲ್ ಸಮೀಕರಣವಾಗಿದ್ದು ಇದರ ಸಾಮಾನ್ಯ ಪರಿಹಾರವನ್ನು ನೀಡಲಾಗುವುದು ಇಲ್ಲಿ C ಅನಿಯಂತ್ರಿತ ಸ್ಥಿರವಾಗಿರುತ್ತದೆ ಈಗ ನಾವು ಮೊದಲ ಕ್ರಮಾಂಕದ ಭೇದಾತ್ಮಕ ಸಮೀಕರಣಗಳನ್ನು ಪರಿಗಣಿಸುತ್ತೇವೆ ಮೊದಲ ಕ್ರಮಾಂಕದ ಸಾಮಾನ್ಯ ಭೇದಾತ್ಮಕ ಸಮೀಕರಣಗಳು ನಿಖರವಾಗಿಲ್ಲ ಆದರೆ ನಿಖರವಾಗಿ ಮಾಡಬಹುದು ಹಾಗಾದರೆ ನಾವು ಅವುಗಳನ್ನು ಹೇಗೆ ನಿಖರವಾಗಿ ಮಾಡುವುದು ಆದ್ದರಿಂದ ಸಮೀಕರಣಗಳನ್ನು ನೀಡಲಾಗಿದೆ ಆದ್ದರಿಂದ ನಾವು ಹೇಳೋಣ ನಾವು ಹೊಂದೋಣ ನಾವು ಹೇಳೋಣ ನಾವು ಹೇಳೋಣ ಸರಿ ಆದ್ದರಿಂದ ನಾವು ಡಿಫರೆನ್ಷಿಯಲ್ ಸಮೀಕರಣವನ್ನು ನೀಡಿದ್ದೇವೆ ODE ಅನ್ನು ನೀಡಿದ್ದೇವೆ ಮೊದಲ ಕ್ರಮದ ODE ಅನ್ನು M dxN dy0 M ಮತ್ತು N ಗಳು x ನ ಕಾರ್ಯಗಳಾಗಿವೆ ಮತ್ತು y ನಿಖರವಾಗಿಲ್ಲ ಅಂದರೆ ಸ್ಥಿತಿಯು ತೃಪ್ತಿ ಹೊಂದಿಲ್ಲ ಅದು ತಿಳಿದಿದೆ ನೀವು ಅದನ್ನು ಪರಿಶೀಲಿಸುತ್ತೀರಿ ಎಂದು ನಮಗೆ ತಿಳಿದಿದೆ ಎಂದು ಹೇಳೋಣ ಸರಿ ∂M∂y∂N∂x ನೀವು ಪಡೆದಿರುವ ಯಾವುದೇ ಪ್ರಶ್ನೆ ಹಾಗಾದರೆ ಅವುಗಳನ್ನು ಹೇಗೆ ಮಾಡುವುದು ಈ ಸಮೀಕರಣವನ್ನು ನಿಖರವಾದ ಸಮೀಕರಣವನ್ನಾಗಿ ಮಾಡುವುದು ಹೇಗೆ ಎಂಬ ಪರಿಕಲ್ಪನೆ ಇದೆ ನೀವು MxydxNxydy0 ಸಮೀಕರಣಕ್ಕೆ ಕೆಲವು ಕಾರ್ಯವನ್ನು ಗುಣಿಸಿ ಈ ಸಮೀಕರಣಕ್ಕಾಗಿ ನಿಮ್ಮೊಳಗೆ ಬಿಟ್ಟು ಕೆಲವು ಕಾರ್ಯವನ್ನು μx y ಗುಣಿಸಿ ಆದ್ದರಿಂದ ಎಡಭಾಗವನ್ನು ನಾನು ಗುಣಿಸುತ್ತೇನೆ ಬಲಭಾಗವು 0 ಆಗಿದೆ ಆದ್ದರಿಂದ 0 ಆಗುತ್ತದೆ ಹಾಗಾಗಿ ನಾನು ಈ ರೀತಿ ಗುಣಿಸಿದರೆ μx y MxydxNxydy0 ಸಹಜವಾಗಿ μx y≠0 ಎಲ್ಲಿ μx y≠0 ನಾನು ಇದನ್ನು ಗುಣಿಸಿದರೆ ಈ ಸಮೀಕರಣವು ನಿಖರವಾದ ಸಮೀಕರಣವಾಗಲು ನಾನು ಯಾವ ಕಾರ್ಯವನ್ನು ಗುಣಿಸುತ್ತೇನೆ ಅಂದರೆ ಈಗ ಸಮೀಕರಣವು μ Mdxμ N dy0 ಆಗುತ್ತದೆ ಈಗ ನನ್ನ M ಮತ್ತು N ಇದು ನನ್ನ M ಮತ್ತು ಇದು ನನ್ನ N ನಾನು x ನ ಕೆಲವು ಕಾರ್ಯವನ್ನು ಗುಣಿಸಿದರೆ y ಇದು mu ಆಗಿರುತ್ತದೆ ಆದ್ದರಿಂದ ಈ ಸಮೀಕರಣವು ನಿಖರವಾಗಿರುತ್ತದೆ ಹಾಗಾದರೆ ನಿಖರತೆಯ ಸ್ಥಿತಿ ಏನು ನಿಖರತೆಯ ಸ್ಥಿತಿ ಈಗ ∂μM∂y ಆಗುತ್ತದೆ ಸರಿ ∂μN∂x ಗೆ ಸಮನಾಗಿರಬೇಕು ಹಾಗಾಗಿ mu y ನಾನು ಈ ರೀತಿ ಬರೆಯುತ್ತೇನೆ ಇದು ಸಬ್ಸ್ಕ್ರಿಪ್ಟ್ ಭಾಗಶಃ ಉತ್ಪನ್ನವನ್ನು ಸೂಚಿಸುತ್ತದೆ μx y ಆದ್ದರಿಂದ ಸಬ್ಸ್ಕ್ರಿಪ್ಟ್ y ಚಂದಾದಾರಿಕೆ y ಸಬ್ಸ್ಕ್ರಿಪ್ಟ್ ಎಂದರೆ y ಗೆ ಸಂಬಂಧಿಸಿದಂತೆ μx y ನ ಭಾಗಶಃ ಉತ್ಪನ್ನ ಸರಿ My ಎಂಬುದು y y Mμ Myx Nμ Nx ಗೆ ಸಂಬಂಧಿಸಿದಂತೆ M ನ ಭಾಗಶಃ ಉತ್ಪನ್ನವಾಗಿದೆ ಆದ್ದರಿಂದ ಇದು ಸೂಚಿಸುತ್ತದೆ ನಾನು ಅದನ್ನು N μx M yμ ಎಂದು ಜೋಡಿಸುತ್ತಿದ್ದೇನೆ ಆದ್ದರಿಂದ ಎಂಬುದು xy ಯ ಕಾರ್ಯವಾಗಿದ್ದು ಅದು ಈ ಸಮೀಕರಣವನ್ನು ಪೂರೈಸುತ್ತದೆ ಸರಿ ಅದು ಈ ಸಮೀಕರಣವನ್ನು ಪೂರೈಸಬೇಕು ಹಾಗಾಗಿ ನಾನು ಕೆಲವು ಫಂಕ್ಷನ್ μx y ಅನ್ನು ಗುಣಿಸಿದರೆ ಅಂದರೆ ಅವರು ಈ ಸಮೀಕರಣವನ್ನು ಪೂರೈಸಿದರೆ ಈ ಸಮೀಕರಣವನ್ನು ನಿಖರವಾಗಿ ಸರಿ ಈ ಕಾರ್ಯವನ್ನು ಗುಣಿಸುವ ಮೂಲಕ ಸಮೀಕರಣವನ್ನು ಮಾಡಲು ನಾನು ಭಾವಿಸುತ್ತೇನೆ ನಾನು ಅದನ್ನು ಹೇಗೆ ಮಾಡುವುದು ಹಾಗಾದರೆ ನಾನು ಅಂತಹದನ್ನು ಹೇಗೆ ಕಂಡುಹಿಡಿಯುವುದು ಆದ್ದರಿಂದ ನೀವು ಏನು ಮಾಡುತ್ತೀರಿ ನೀವು ಪರಿಗಣಿಸುತ್ತೀರಿ ಆದ್ದರಿಂದ ನಾವು My NxN μx M y1 ಅನ್ನು ಹೊಂದಿದ್ದೇವೆ ಸರಿ ಉದಾಹರಣೆಗೆ x ನ ಕಾರ್ಯವಾಗಿದ್ದರೆ ನೀವು x ನ ಕಾರ್ಯಕ್ಕಾಗಿ ಮಾತ್ರ ಕೆಲವು ಕಾರ್ಯವನ್ನು ಹುಡುಕುತ್ತಿದ್ದರೆ ನಂತರ y 0 ಸರಿ ಆದ್ದರಿಂದ ಮೇಲಿನ ಸಮೀಕರಣವು ಹೀಗಾಗುತ್ತದೆ xy ಯ ಕಾರ್ಯವನ್ನು ಪೂರೈಸಬೇಕು ಕೆಲವೊಮ್ಮೆ μxy ಫಂಕ್ಷನ್ಗಳನ್ನು ಗುಣಿಸುವ ಬದಲು 2 ವೇರಿಯೇಬಲ್ಗಳ ಫಂಕ್ಷನ್ ಎಂದು ಭಾವಿಸೋಣ ನೀವು ಒಂದು ವೇರಿಯೇಬಲ್ನ ಫಂಕ್ಷನ್ ಅನ್ನು ಮಾತ್ರ ಗುಣಿಸಿದರೆ ನಾವು μ μxy ಕೇವಲ x ನ ಕಾರ್ಯವಾಗಿದೆ ಆಗ ಇದು ನಿಖರವಾಗಿ ಆಗುತ್ತದೆ ನಂತರ ಈ ಸಮೀಕರಣಕ್ಕೆ ಏನಾಗುತ್ತದೆ ಇದು My NxN μx1 ಆಗುತ್ತದೆ ಏಕೆಂದರೆ y 0 ಆಗಿರುವುದರಿಂದ x ನ ಕಾರ್ಯ ಮಾತ್ರ ಆದ್ದರಿಂದ ಇದು My NxNdμdx 1 ಅನ್ನು ಸೂಚಿಸುತ್ತದೆ ಅದು x ನ ಕಾರ್ಯವಾಗಿದ್ದರೆ ನಾನು ಈ ಬದಿಯಲ್ಲಿ μx ಅನ್ನು ತೆಗೆದುಕೊಂಡರೆ ಅದು ವಾಸ್ತವವಾಗಿ dμdx ಆಗಿದೆ ಆದ್ದರಿಂದ ಇದು ಸೂಚಿಸುತ್ತದೆ ಈಗ ನಾನು ಅದನ್ನು dμMy NxN dx ರೀತಿಯಲ್ಲಿ ಜೋಡಿಸುತ್ತೇನೆ ನಾನು ಸಮೀಕರಣಕ್ಕೆ ಗುಣಿಸುವ x ನ ಕಾರ್ಯವಾಗಿದ್ದರೆ ಸಮೀಕರಣವು ನಿಖರವಾಗಿದ್ದರೆ ನನ್ನದು ಇದನ್ನು ಪೂರೈಸಬೇಕು ಸರಿ ನನ್ನ ಈ dμMy NxN dx ಡಿಫರೆನ್ಷಿಯಲ್ ಸಮೀಕರಣವನ್ನು ಪೂರೈಸಬೇಕು ನಾನು ಅಂತಹ ಈ ಕಾರ್ಯವನ್ನು ಪರಿಹರಿಸಲು ಬಯಸಿದರೆ ∂M∂y ∂N∂x N dx x ನ ಕಾರ್ಯವಾಗಿರಬೇಕು ಆಗ ಮಾತ್ರ ನನಗೆ ಅಂತಹ mu ಸರಿ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಏನು ಪರಿಶೀಲಿಸಬೇಕು ಆದ್ದರಿಂದ ಚೆಕ್ಎಂದರೆ ನಾವು ಪರಿಶೀಲಿಸಬೇಕಾದದ್ದು ∂M∂y ∂N∂x≠0 ಇದು 0 ಅನ್ನು N ನಿಂದ ಭಾಗಿಸದಿರುವುದನ್ನು ನೀವು ನೋಡುತ್ತೀರಿ ಇದು ಬದಲಿಗೆ ಆಗಿದ್ದರೆ ಇದು x ನ ಕಾರ್ಯ ಮಾತ್ರ ಇದೇ ವೇಳೆ ನಾನು ಅದನ್ನು ಮಾಡಬಹುದು ನಂತರ ನಾನು ಇದನ್ನು ಸಂಯೋಜಿಸಬಹುದು ಇದನ್ನು ಹೇಗೆ ಸಂಯೋಜಿಸುವುದು dμ ಸಮನಾಗಿರುತ್ತದೆ ನೀವು ಅದನ್ನು ಕೆಲವು ϕ ಎಂದು ಕರೆಯುವ x ನ ಕಾರ್ಯವನ್ನು ಹೇಳೋಣ ಆದ್ದರಿಂದ ಈ ∂M∂y ∂N∂x N dx ಆಗುತ್ತದೆ ಆದ್ದರಿಂದ ಇದು ಅಸ್ಥಿರಗಳ ಪ್ರತ್ಯೇಕತೆಯಾಗಿದೆ ಇದು ಸೂಚಿಸುತ್ತದೆ ನಾನು ಎರಡೂ ಬದಿಗಳನ್ನು ಸಂಯೋಜಿಸಿದರೆ ಈ dμx dx C ಅದು ಆಗುತ್ತದೆ ಹಾಗಾಗಿ ನಾನು ಸಂಯೋಜಿಸಬಹುದು C ಎಂಬುದು ಏಕೀಕರಣ ಸ್ಥಿರವಾಗಿರುತ್ತದೆ ಅದು ನನಗೆ ಲಾಗ್ log μx dx C ನೀಡುತ್ತದೆ ಏಕೆಂದರೆ ಅದು ಏನೆಂದು ನಮಗೆ ನಿಖರವಾಗಿ ತಿಳಿದಿಲ್ಲ ಹಾಗಾಗಿ ನಮಗೆ ಗೊತ್ತಿಲ್ಲ ಆದ್ದರಿಂದ ಇದು ನನಗೆ ನಿಖರವಾಗಿ ನನ್ನ ರೂಪವನ್ನು ನೀಡುತ್ತದೆ μ ನ ರೂಪ μex dx eC C ಅನಿಯಂತ್ರಿತ ಸ್ಥಿರಾಂಕವಾಗಿದೆ eC ಸಹ ಅನಿಯಂತ್ರಿತ ಸ್ಥಿರವಾಗಿರುತ್ತದೆ ಆದ್ದರಿಂದ ನಾನು ಕೆಲವು ಅನಿಯಂತ್ರಿತ ಸ್ಥಿರವಾದ C1 ಅನ್ನು C1eC ಎಂದು ಹೇಳುತ್ತೇನೆ ಆದ್ದರಿಂದ ನಾನು ಅಂತಹ ಕಾರ್ಯವನ್ನು ಗುಣಿಸುತ್ತೇನೆ ex dx ಅಲ್ಲಿ x ಇದು ಈ ಕಾರ್ಯವು x ನ ಕಾರ್ಯವಾಗಿದೆಯೇ ಎಂದು ನಾನು ಪರಿಶೀಲಿಸುತ್ತೇನೆ ಅಂತಹ ಸಂದರ್ಭದಲ್ಲಿ ನಾನು ನನ್ನ ಕಾರ್ಯವನ್ನು ಏಕಾಂಗಿಯಾಗಿ x ನ ಕಾರ್ಯವನ್ನು ಮಾತ್ರ ಪಡೆಯಬಹುದು ಆದ್ದರಿಂದ ನಾನು x ನ ಕಾರ್ಯವಾಗಿ ನನ್ನ ಪಡೆದುಕೊಂಡಿದ್ದೇನೆ ನಾನು ಇದನ್ನು ಗುಣಿಸಿದರೆ ನಾವು ಸಮೀಕರಣವನ್ನು ನಿಖರವಾಗಿ ಮಾಡಬಹುದು ಇದರಿಂದ ನಿಖರವಾದ ಸಮೀಕರಣವನ್ನು ಹೇಗೆ ಪರಿಹರಿಸಬೇಕೆಂದು ನನಗೆ ತಿಳಿದಿದೆ ನಿಖರವಾದ ಸಮೀಕರಣವನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾನು ಅದನ್ನು ನಿಂದ ಗುಣಿಸುವ ಮೂಲಕ ನಿಖರವಾಗಿ ಮಾಡಿದ ನಿಖರವಲ್ಲದ ಸಮೀಕರಣದ ಪರಿಹಾರವನ್ನು ಪಡೆಯುವ ವಿಧಾನವನ್ನು ಅನುಸರಿಸುತ್ತೇನೆ ಅನ್ನು ನಾನು ಹೇಗೆ ತಿಳಿಯುವುದು ನಾನು ಈ ಸ್ಥಿತಿಯನ್ನು ಪರಿಶೀಲಿಸುತ್ತೇನೆ ಆದ್ದರಿಂದ ಇದು x ನ ಕಾರ್ಯ ಮಾತ್ರ ಇದು ಕೇವಲ x ನ ಕಾರ್ಯವಾಗಿದ್ದರೆ ನಾನು ಈ ಸಮೀಕರಣವನ್ನು ಪರಿಹರಿಸುತ್ತೇನೆ ನಾನು ಈ ಫಾರ್ಮ್ ಅನ್ನು ಪಡೆಯುತ್ತೇನೆ ಆದ್ದರಿಂದ ಈಗ ನಾವು ಇತರ ಸನ್ನಿವೇಶವನ್ನು ನೋಡೋಣ ಅಂತಹ ಒಂದು ನಾವು ನಾವು ಕೇವಲ y ಯ ಕಾರ್ಯವನ್ನು ನೋಡುತ್ತೇವೆ ಎಂದು ಭಾವಿಸೋಣ ಇದು ಪ್ರಕರಣ 1 ಇದು ಪ್ರಕರಣ 2 ಸರಿ ಆದ್ದರಿಂದ ನೀವು ಇದನ್ನು ಕೇಸ್ ಒನ್ ಎಂದು ಭಾವಿಸಬಹುದು ಮತ್ತು ನಿಮಗೆ ಕೇಸ್ 2 ಇದೆ ಆದ್ದರಿಂದ ನೀವು ಈ ರೀತಿಯ ಅನೇಕ ಪ್ರಕರಣಗಳನ್ನು ಪಡೆಯಬಹುದು ಸಾಮಾನ್ಯ ಪ್ರಕರಣವನ್ನು ನಾನು ಚರ್ಚಿಸುತ್ತೇನೆ 1ನೇ ನಾವು ಯಾವಾಗ ಸಂದರ್ಭದಲ್ಲಿ 2 ರಲ್ಲಿ ಯಾವಾಗ ನೋಡುತ್ತೇವೆ ನಾವು xy ಕೇವಲ y ನ ಕಾರ್ಯವನ್ನು ನೋಡುತ್ತೇವೆ ನಾನು y ನ ಅಂತಹ ಕಾರ್ಯವನ್ನು ಹುಡುಕಿದರೆ ನಿಮ್ಮ ಸಮೀಕರಣಕ್ಕೆ ಏನಾಗುತ್ತದೆ ಆದ್ದರಿಂದ ಈ My NxN μx M y1 ಮೂಲ ಸಮೀಕರಣವಾಗಿದೆ ಹಾಗಾದರೆ ಇದು ಆಗುತ್ತದೆ ಇದು ಏನಾಗುತ್ತದೆ My Nx M y1 N μx0 ಆಗಿರುತ್ತದೆ ಆದ್ದರಿಂದ ನಾವು ಪಡೆಯುವುದು ಛೇದವು M y ಮಾತ್ರ ಆದ್ದರಿಂದ ಇದು ಸೂಚಿಸುತ್ತದೆ ನೀವು ಪಡೆಯುತ್ತೀರಿ mu ಎಂಬುದು y ನ ಕಾರ್ಯವಾಗಿದೆ ydμdy ಇದು dμdy1My Nx M ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಹಾಗಾಗಿ ಈ ರೀತಿ ಬರೆದರೆ ನಾನು ಸಂಯೋಜಿಸಬಹುದು ನಾನು ವೇರಿಯೇಬಲ್ಗಳನ್ನು ಪ್ರತ್ಯೇಕಿಸಿದರೆ dμMy NxN dy ಹಾಗಾದರೆ ನಾನು ಇದನ್ನು ಯಾವಾಗ ಪರಿಹರಿಸಬಹುದು ನಾನು ಈ ಸಮೀಕರಣವನ್ನು ಯಾವಾಗ ಸಂಯೋಜಿಸಬಹುದು ಈ ಕಾರ್ಯವು y ನ ಕಾರ್ಯವಾಗಿದ್ದರೆ ನಾನು ಎರಡೂ ಬದಿಗಳನ್ನು ಸಂಯೋಜಿಸಬಹುದು ಸರಿ ಹಾಗಾದರೆ ಈಗ ಚೆಕ್ ಏನು ಆದ್ದರಿಂದ ನಾವು ಫಂಕ್ಷನ್ ∂M∂y ∂N∂x Mϕ y ನ ಕಾರ್ಯವೇ ಎಂಬುದನ್ನು ಪರಿಶೀಲಿಸುತ್ತೇವೆ ಸರಿ y ನ ಕಾರ್ಯ ಮಾತ್ರ ಆದ್ದರಿಂದ M ಮತ್ತು N ತಿಳಿದಿರುವ ವಿಭಿನ್ನ ಸಮೀಕರಣವನ್ನು ನೀಡಲಾಗಿದೆ ಆದ್ದರಿಂದ ನೀವು ಇದನ್ನು ಲೆಕ್ಕ ಹಾಕುತ್ತೀರಿ ಇದು ಕೇವಲ y ನ ಕಾರ್ಯವಾಗಿದ್ದರೆ ನೀವು ಇದನ್ನು ಪರಿಹರಿಸುತ್ತೀರಿ ಆದ್ದರಿಂದ ಈ ಸಮೀಕರಣವನ್ನು ಸಂಯೋಜಿಸುವ ಮೂಲಕ ಏಕೀಕರಣವು ನನಗೆ ಲಾಗ್ log μy dy C ಅನ್ನು ನೀಡುತ್ತದೆ ಅದು ಅನಿಯಂತ್ರಿತ ಸ್ಥಿರವಾಗಿರುತ್ತದೆ ಇಲ್ಲಿ ಸೂಚಿಸುತ್ತದೆ ನಾವು ಪಡೆಯುತ್ತೇವೆ μC1ey dy ನೀವು ಹೇಳಬಹುದು ಅನಿಯಂತ್ರಿತ ಸ್ಥಿರ C1 ಸಹ ಅನಿಯಂತ್ರಿತವಾಗಿದೆ ಆದರೆ ನನಗೆ ಕಾರ್ಯ ಮಾತ್ರ ಬೇಕು ನಾನು ಇದನ್ನು ಗುಣಿಸಿದರೆ ನಾನು ಸಮೀಕರಣವನ್ನು ನಿಖರವಾಗಿ ಮಾಡುತ್ತೇನೆ ನಾನು ಕೆಲವು ಸ್ಥಿರದಿಂದ ಗುಣಿಸಿದರೆ ಅದು ಸಹ ಉತ್ತಮವಾಗಿರುತ್ತದೆ ನಾನು μC1ey dy ಅನ್ನು ಆರಿಸಿದರೆ ನಾನು ಇದನ್ನು ನಿಮ್ಮ ಸಮೀಕರಣಕ್ಕೆ ಗುಣಿಸಿದರೆ ನೀವು ಅದು ಕೂಡ ನಿಖರವಾಗಿ ಮಾಡಬಹುದು ನಾನು C1 ಗಾಗಿ ಯಾವುದೇ ಮೌಲ್ಯವನ್ನು ಆಯ್ಕೆ ಮಾಡಬಹುದು ಆದ್ದರಿಂದ ಸಾಮಾನ್ಯ ನಷ್ಟವಿಲ್ಲದೆ ನಾವು C1 ಅನ್ನು 1 ಎಂದು ಆಯ್ಕೆ ಮಾಡಬಹುದು ಆದ್ದರಿಂದ ಈ ರೀತಿಯಲ್ಲಿ ನೀವು ಇಂಟಿಗ್ರೇಟಿಂಗ್ ಅಂಶವನ್ನು ಪಡೆಯಬಹುದು ಆದ್ದರಿಂದ ಇದನ್ನು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಂದು ಕರೆಯಲಾಗುತ್ತದೆ ಇದನ್ನು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಮಾಡುವುದೇನೆಂದರೆ ನಾನು ಸಮೀಕರಣವನ್ನು ನೀಡುತ್ತೇನೆ ನೀಡಲಾದ ಸಮೀಕರಣ ನಿಮಗೆ ತಿಳಿದಿದೆ ನಿಮಗೆ ತಿಳಿದಿರುವಂತೆ M dxN dy0 ನೀಡಿದ ಸಮೀಕರಣವು ನಿಖರವಾದ ಸಮೀಕರಣವಲ್ಲ ಏಕೆಂದರೆ ಈ ಸ್ಥಿತಿಯನ್ನು ತೃಪ್ತಿಪಡಿಸಲಾಗಿಲ್ಲ ಆದ್ದರಿಂದ ನೀವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಂದು ಕರೆಯಲ್ಪಡುವ ನಿಂದ ಗುಣಿಸಿ ಆದ್ದರಿಂದ ಇದನ್ನು ಕರೆಯಲಾಗುತ್ತದೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಂದು ಕರೆಯಲಾಗುತ್ತದೆ ಹಾಗಾಗಿ ನಾನು ಹುಡುಕಿದರೆ ನನಗೆ ತಿಳಿದಿದ್ದರೆ ನಾನು μxy ಸಮೀಕರಣವನ್ನು ಗುಣಿಸಿದರೆ ಇದು ಈ μ Mdxμ N dy0 ಆಗುತ್ತದೆ ಸಾಮಾನ್ಯವಾಗಿ μ ನಂತರ ಅಂತಹ ಒಂದು ಸಮೀಕರಣವು ನಿಖರವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ನಂತರ ಅದು ನಿಖರತೆಯ ಈ ಸ್ಥಿತಿಯನ್ನು ಪೂರೈಸಬೇಕು ಅದು ವಾಸ್ತವವಾಗಿ ಈ ವಿಭಿನ್ನ ಸಮೀಕರಣಕ್ಕೆ ಸಮನಾಗಿರುತ್ತದೆ ಇದು ಕಾರ್ಯವಾಗಿದೆ ವಾಸ್ತವವಾಗಿ ಇದು ಭೇದಾತ್ಮಕವಾಗಿದೆ ಎರಡರ ಸಮೀಕರಣ ಇದು ಸಾಮಾನ್ಯ ಭೇದಾತ್ಮಕ ಸಮೀಕರಣವಲ್ಲ ಏಕೆಂದರೆ x y ನ ಕಾರ್ಯವಾಗಿದೆ ನೀವು ಭಾಗಶಃ ಉತ್ಪನ್ನವನ್ನು ಹೊಂದಿದ್ದೀರಿ ಅದು ಭಾಗಶಃ ಭೇದಾತ್ಮಕ ಸಮೀಕರಣಗಳು ಆದ್ದರಿಂದ ತಿಳಿದಿಲ್ಲ ಅವಲಂಬಿತ ವೇರಿಯೇಬಲ್ ಮತ್ತು x y ಸ್ವತಂತ್ರ ವೇರಿಯಬಲ್ ಬಂಡವಾಳ M ಮತ್ತು ಬಂಡವಾಳ N ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ PDE ಆಗಿದೆ ನೀವು ಇಲ್ಲಿ PDE ಅನ್ನು ನೋಡಬಹುದು ಆದ್ದರಿಂದ ಇದನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತಿಳಿದಿಲ್ಲ ಏಕೆಂದರೆ ಇದು ಭಾಗಶಃ ಭೇದಾತ್ಮಕ ಸಮೀಕರಣವಾಗಿದೆ ನೀವು 2 ರೇಖಾತ್ಮಕವಾಗಿ ಸ್ವತಂತ್ರ ವೇರಿಯೇಬಲ್ಗಳನ್ನು ಹೊಂದಿರುವ ಕಾರಣ x ಮತ್ತು y ನಾನು ಇದನ್ನು ಡಿಫರೆನ್ಷಿಯಲ್ ಸಮೀಕರಣವಾಗಿ ವೀಕ್ಷಿಸಿದರೆ ಆದ್ದರಿಂದ ನೀವು 2 ಪ್ರಕರಣಗಳನ್ನು ಹೊಂದಿದ್ದೀರಿ ನೀವು ಹುಡುಕಿದಾಗ x ನ ಕಾರ್ಯ ಮಾತ್ರ ನೀವು ಬಯಸಿದರೆ ಇದು ಇರಬೇಕು ಇದು x ನ ಕಾರ್ಯವಾಗಿರಬೇಕು ನಿಮ್ಮ ಯೋಜನೆಯೊಂದಿಗೆ ನೀವು ಈ ಸ್ಥಿತಿಯನ್ನು ಪರಿಶೀಲಿಸಬಹುದು ನಂತರ ನೀವು ಅಂತಹದನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು C1 ಅನ್ನು 1 ನಂತೆ ತೆಗೆದುಕೊಳ್ಳಬಹುದು ಅದು ನಿಮಗೆ ex dx ಅನ್ನು ನೀಡುತ್ತದೆ ಅದು ನಿಮ್ಮ ಇಂಟಿಗ್ರೇಟಿಂಗ್ ಅಂಶವಾಗಿದೆ ಅದೇ ರೀತಿ ನೀವು ಹುಡುಕಿದರೆ ನೀವು y ನ ಕಾರ್ಯವನ್ನು ಮಾತ್ರ ಬಯಸಿದರೆ ನೀವು ಈ ಸ್ಥಿತಿಯನ್ನು ಪರಿಶೀಲಿಸಿದರೆ ನೀವು ಅದನ್ನು ಪರಿಶೀಲಿಸಿದರೆ ಇದು y ನ ಕಾರ್ಯವಾಗಿದೆ ನಂತರ ನೀವು ನಿಮ್ಮ mu ಮತ್ತು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನು y ನ ಕಾರ್ಯವಾಗಿ ಕಾಣಬಹುದು ಆದ್ದರಿಂದ ನಾವು ಸಾಮಾನ್ಯ ಪ್ರಕರಣಕ್ಕೆ ಹೋಗುವ ಮೊದಲು ಈ 2 ಸಂದರ್ಭಗಳಲ್ಲಿ ಕೆಲವು ಉದಾಹರಣೆಗಳನ್ನು ಮಾಡುತ್ತೇವೆ ಉದಾಹರಣೆಗೆ ನಾವು ಪರಿಗಣಿಸೋಣ ODE x2yy1dx x1x2dy0 ಅನ್ನು ಪರಿಹರಿಸಲು ಪ್ರಯತ್ನಿಸಿ ಇದನ್ನೇ ನಾವು ಪರಿಹರಿಸಲು ಬಯಸುತ್ತೇವೆ ಮತ್ತು M ಎಂಬುದು x2yy1 N is x1x2 ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ನೀವು ∂M∂y ಅಂದರೆ x21 ಇದು ∂M∂y ∂N∂x ಗೆ ಸಮನಾಗಿರುತ್ತದೆ ಎಂಬುದನ್ನು ನೀವು ಪರಿಶೀಲಿಸಬಹುದು ಇದು 13x2 ಗೆ ಸಮಾನವಾಗಿರುತ್ತದೆ ಇದು ಒಂದೇ ಅಲ್ಲ ಆದ್ದರಿಂದ ನನ್ನ ಸಮೀಕರಣವು ನಿಖರವಾಗಿಲ್ಲ ನಿಖರವಾದ ಸಮೀಕರಣವನ್ನು ಪರಿಹರಿಸಲು ನಿಖರವಾದ ಸಮೀಕರಣಕ್ಕಾಗಿ ನಮ್ಮ ವಿಧಾನವನ್ನು ಅನ್ವಯಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಏನು ಮಾಡುತ್ತೇವೆ ನಮಗೆ ∂M∂y ∂N∂x ತಿಳಿದಿದೆ ಆದ್ದರಿಂದ ನಾವು ನೋಡಬಹುದು ನಿಮ್ಮ MY ಅನ್ನು ನಾವು ಪರಿಶೀಲಿಸಬಹುದು ಆದ್ದರಿಂದ ∂M∂y ∂N∂x ಸಮಾನವಾಗಿರುತ್ತದೆ ಇದಕ್ಕೆ ಸಮಾನವಾಗಿಲ್ಲ ಇದನ್ನು M ಅಥವಾ N ನಿಂದ ಭಾಗಿಸಲಾಗಿದೆ ನಾನು N ನಿಂದ ಭಾಗಿಸಿದರೆ ಅದು x ನ ಕಾರ್ಯವಾಗಿರಬೇಕು ನಾನು ಇದನ್ನು ಪರಿಶೀಲಿಸುತ್ತೇನೆ ಸರಿ ಇದನ್ನು ಪರಿಶೀಲಿಸಿ ಇದು ∂M∂y ∂N∂xN 2x2x1x2 2 x1x2 ಗೆ ಸಮನಾಗಿರುತ್ತದೆ ಇದು x ನ ಕಾರ್ಯವಾಗಿದೆ ಹಾಗಾಗಿ ನನ್ನ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಾನು ಈಗಾಗಲೇ ಲೆಕ್ಕಾಚಾರ ಮಾಡಿದ್ದೇನೆಂದರೆ Mu ಪವರ್ ಇಂಟಿಗ್ರಲ್ ನಾನು ಇಲ್ಲಿ ಏನನ್ನು ಪಡೆದರೂ ಇದು ನನ್ನ x ಆಗಿದೆ ಅಲ್ಲಿ ಒಂದು 2 x1x2 dx ಆಗಿದೆ ಖಂಡಿತವಾಗಿ ನಾನು ಅದನ್ನು 1 ನಲ್ಲಿ ತೆಗೆದುಕೊಳ್ಳಬಹುದು ಆದ್ದರಿಂದ ಇದು ಸಮಾನವಾಗಿರುತ್ತದೆ μe 2 x1x2 dx ಇದರ ಏಕೀಕರಣ ಎಂದರೇನು e log⁡1x2 ಏಕೆಂದರೆ ಯಾವುದೇ x x ಧನಾತ್ಮಕ ಅಥವಾ ಋಣಾತ್ಮಕವಾಗಿ 1x2 ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಅದಕ್ಕೆ ಲಾಗ್ ಅನ್ನು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇದು ನಿಖರವಾಗಿ ನಿಮ್ಮ ಲಾಗ್ ಆಗಿದೆ ಇದು ವಾಸ್ತವವಾಗಿ ನಿಮ್ಮ ವಿರೋಧಿ ಉತ್ಪನ್ನವಾಗಿದೆ 2 x1x2 ಆದ್ದರಿಂದ ಇದು ಏಕೀಕರಣವಾಗಿದೆ ಇದು 11x2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ನಿಮ್ಮ ಸಂಯೋಜನೆಯ ಅಂಶವಾಗಿದೆ ಆದ್ದರಿಂದ ನಾನು ಇದನ್ನು ಕೊಟ್ಟಿರುವ ಸಮೀಕರಣಕ್ಕೆ ಗುಣಿಸಿದರೆ ಇದು ಸೂಚಿಸುತ್ತದೆ ಇಂಟಿಗ್ರೇಟಿಂಗ್ ಅಂಶವು ತಿಳಿದಿದೆ ಆದ್ದರಿಂದ ನೀವು ಇದನ್ನು ನಿಮ್ಮ ಸಮೀಕರಣಕ್ಕೆ ಗುಣಿಸಿ ಆದ್ದರಿಂದ M ಗೆ 11x2 ಇವೆ ಅದು 11x2x2yy1dxx dy0 ಆದ್ದರಿಂದ ನಾನು ಈ 2 ನೇ ಪದವನ್ನು ಗುಣಿಸುತ್ತೇನೆ ಆದ್ದರಿಂದ ಅದು ಹೋಗುತ್ತದೆ dy ಸಮಾನವಾಗಿರುತ್ತದೆ 0 ಈಗ ಈ ಸಮೀಕರಣವು ಈ M ನೊಂದಿಗೆ ನಿಖರವಾಗಿ ಇದು N ಸರಿ ನೀವು ಅದನ್ನು ಪರಿಶೀಲಿಸಬಹುದು ಆದ್ದರಿಂದ ನೀವು ಸುಲಭವಾಗಿ ಹೇಳಬಹುದು ಈಗ 11x2x2yy1 ನನ್ನ M ಈ x ನನ್ನ N ∂M∂y∂N∂x1 ಇದು 1 ಆದ್ದರಿಂದ ಪರಿಶೀಲಿಸಿ ಈಗ ಪರಿಹಾರ ಸಾಮಾನ್ಯ ಪರಿಹಾರ ಇದು ಸೂಚಿಸುತ್ತದೆ ಸಾಮಾನ್ಯ ಪರಿಹಾರವೆಂದರೆ ಪರಿಹಾರ ನೀವು ಏನು ಮಾಡಬೇಕು x0y0 x0 ನಿಂದ x ಗೆ ಸಂಯೋಜಿಸಿ x0 ಅನ್ನು ನಾನು ಯಾವಾಗಲೂ 0 ನಲ್ಲಿ ತೆಗೆದುಕೊಳ್ಳುತ್ತೇನೆ ಏಕೆಂದರೆ 0 ಸಹ ಭಾಗವಾಗಿದೆ ಡೊಮೇನ್ ಇಲ್ಲಿ x ಪೂರ್ಣ ನೈಜ ಸಂಖ್ಯೆಯಾಗಿದೆ ಹಾಗಾಗಿ ನಾನು x0 ಅನ್ನು 0 ಎಂದು ಆಯ್ಕೆ ಮಾಡಬಹುದು y ಕೂಡ ಯಾವುದೇ ಸಮಸ್ಯೆಯಿಲ್ಲ ಆದ್ದರಿಂದ y ಕೂಡ ಪೂರ್ಣ ನೈಜ ಸಂಖ್ಯೆಯಾಗಿರಬಹುದು y ಸಹ y0 ಅನ್ನು ನಾನು 0 ಎಂದು ತೆಗೆದುಕೊಳ್ಳಬಹುದು ಆದ್ದರಿಂದ 0xy11x2dx0y0 dyC ಸರಿ ನಾನು ನನ್ನ 0 y0 ಅನ್ನು 0 ಆಗಿ y x0 ಗೆ ಆಯ್ಕೆ ಮಾಡಬಹುದಾದರೆ ನಾನು x ಅನ್ನು x0 ಅನ್ನು ಹಾಕಿದರೆ ಅದು 0 ಆಗಿರುತ್ತದೆ ಆದ್ದರಿಂದ ಅದು 0 ಆದ್ದರಿಂದ 0y0 dyC ಇದು ನನ್ನ ಪರಿಹಾರವಾಗಿದೆ ಇದು ಹೇಗಾದರೂ 0 ಆದ್ದರಿಂದ ಇದು ಪರಿಹಾರವನ್ನು ಸೂಚಿಸುತ್ತದೆ ನೀವು ನೋಡಬಹುದು ನೀವು ಸಂಯೋಜಿಸಿದರೆ ಅದು xyx C ಆಗಿರುತ್ತದೆ ಸರಿ ಸಮಾನವಾಗಿರುತ್ತದೆ ಇದು 0 ಆದ್ದರಿಂದ ಸ್ಥಿರವಾಗಿರುತ್ತದೆ ಆದ್ದರಿಂದ ಇದು ನಾವು ಮಾಡಿದ ನಿಖರವಲ್ಲದ ಸಮೀಕರಣದ ನಿಮ್ಮ ಸಾಮಾನ್ಯ ಪರಿಹಾರವಾಗಿದೆ ಇದನ್ನು ನಾವು ಈ ರೀತಿಯ ನಿಖರವಾದ ಸಮೀಕರಣವಾಗಿ ಮಾಡಿದ್ದೇವೆ ನಂತರ ನಾವು ಈಗಾಗಲೇ ತಿಳಿದಿರುವ ಕಾರ್ಯವಿಧಾನದೊಂದಿಗೆ ನಾವು ಪರಿಹರಿಸಿದ್ದೇವೆ ಆದ್ದರಿಂದ ಇದರಲ್ಲಿ ಇಲ್ಲಿಯವರೆಗೆ ನಾವು ಕೆಲವು ನಿಖರವಾದ ಸಮೀಕರಣಗಳನ್ನು ಪರಿಹರಿಸಿದ್ದೇವೆ ಮತ್ತು ನಿರ್ದಿಷ್ಟವಾದ ನಿಖರವಲ್ಲದ ಸಮೀಕರಣವನ್ನು ನಿಖರವಾದ ಸಮೀಕರಣಕ್ಕೆ ಹೇಗೆ ಕಡಿಮೆ ಮಾಡುವುದು ಎಂದು ನಾವು ತಾಯಿಗೆ ವಿವರಿಸಿದ್ದೇವೆ ಮತ್ತು ನಂತರ ನಾವು ಮಾಡಬಹುದು ಇದರಿಂದ ನಾವು ನೀಡಿದ ವ್ಯತ್ಯಾಸದ ಸಾಮಾನ್ಯ ಪರಿಹಾರವನ್ನು ಪಡೆಯಲು ಸಮೀಕರಣವನ್ನು ಸಂಯೋಜಿಸಬಹುದು ಸಮೀಕರಣ ಮೊದಲ ಕ್ರಮಾಂಕದ ಸಾಮಾನ್ಯ ಭೇದಾತ್ಮಕ ಸಮೀಕರಣ ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮೆಥಡ್ ಎಂದು ಕರೆಯಲಾಗುವ ವಿಧಾನವಾಗಿದೆ ಆದ್ದರಿಂದ ನಾವು ಯಾವಾಗ ನೋಡಿದ್ದೇವೆ x ಅಥವಾ y ನ ಕಾರ್ಯಗಳನ್ನು ಮಾತ್ರ ಸಂಯೋಜಿಸುವ ಅಂಶಗಳನ್ನು ನಾವು ನೋಡಿದ್ದೇವೆ ಸರಿ ಆದ್ದರಿಂದ ನಾವು ನೋಡಿದ್ದೇವೆ ಕೊಟ್ಟಿರುವ ನಿಖರವಲ್ಲದ ಸಮೀಕರಣವನ್ನು ನಿಖರವಾದ ಸಮೀಕರಣವನ್ನಾಗಿ ಮಾಡಲು ಯಾವುದನ್ನು ಪರಿಶೀಲಿಸಬೇಕು ಯಾವ ಅಭಿವ್ಯಕ್ತಿ ಪರಿಶೀಲಿಸಬೇಕು ಎಂಬುದನ್ನು ನಾವು ವಿವರಿಸಿದ್ದೇವೆ ಇದರಿಂದ ಏಕೀಕರಣದ ಅಂಶವು x ನ ಕಾರ್ಯ ಅಥವಾ y ನ ಕಾರ್ಯ ಮಾತ್ರವಾಗಿರುತ್ತದೆ ಆದ್ದರಿಂದ ನಾವು ಮುಂದಿನ ವೀಡಿಯೊದಲ್ಲಿ ಸಾಮಾನ್ಯ ವಿಧಾನವನ್ನು ನೋಡುತ್ತೇವೆ